ಶುಭ ಮಧ್ಯಾಹ್ನ ಆದ್ದರಿಂದ ಈಗ ನಾವು COCOMO 1 ಮತ್ತು COCOMO 81 ಮತ್ತು COCOMO II ರ ಮತ್ತೊಂದು ಪ್ಯಾರಾಮೆಟ್ರಿಕ್ ಮೋಡೆಲ್ ಅನ್ನು ತೆಗೆದುಕೊಳ್ಳುತ್ತೇವೆ ಈಗ ನೋಡಿ ಕೊನೆಯ ವರ್ಗದಲ್ಲಿ ನಾವು ಆಲ್ಬ್ರೆಕ್ಟ್ LFPUG ಫಂಕ್ಷನ್ ಪಾಯಿಂಟ್ಗಳು ಸೈಮನ್ಸ್ ಮಾರ್ಕ್ II ಫಂಕ್ಷನ್ ಪಾಯಿಂಟ್ಗಳು ಕಾಸ್ಮಿಕ್ ಫಂಕ್ಷನ್ ಪಾಯಿಂಟ್ಗಳನ್ನು ನೋಡಿದ್ದೇವೆ ಆದ್ದರಿಂದ COCOMO ಒಂದು ಉಳಿದಿದೆ ಆದ್ದರಿಂದ ಈ ತರಗತಿಯಲ್ಲಿ ನಾವು COCOMO 81 ಮತ್ತು COCOMO II ಗಾತ್ರದ ಪ್ಯಾರಾಮೆಟ್ರಿಕ್ ಮೋಡೆಲ್ಗಳನ್ನು ಚರ್ಚಿಸುತ್ತೇವೆ ಆದ್ದರಿಂದ COCOMO ಎಂದರೆ ಏನು ಎಂದು ನಾವು ಮೊದಲು ನೋಡೋಣ COCOMO ಎಂದರೆ ಕನ್ಸ್ಟ್ರಕ್ಟಿವ್ ಕಾಸ್ಟ್ ಮೋಡೆಲ್ ಇದನ್ನು ಮೊದಲು 1981 ರಲ್ಲಿ ಡಾಕ್ಟರ್ ಬ್ಯಾರಿ ಬೋಹ್ಮ್ ಪ್ರಕಟಿಸಿದರು ಹಲವಾರು ಇಂಟರಾಕ್ಟಿವ್ ಕಾಸ್ಟ್ ಎಸ್ಟಿಮೇಷನ್ ಸಾಫ್ಟ್ವೇರ್ಗಳ ಪ್ಯಾಕೇಜುಗಳು ಲಭ್ಯವಿದೆ ಇದು ಡೇಟಾದ ಸ್ಟ್ಯಾಟಿಸ್ಟಿಕಲ್ ರಿಗ್ರೆಷನ್ನಿಂದ ಪಡೆಯಲಾಗಿದೆ ಈ COCOMO ಮಾದರಿ ಅಥವಾ COCO ಹೌದು ಈ COCOMO ಮೋಡೆಲ್ ಅವರು ಹೊಂದಿರುವ 63 ಹಿಂದಿನ ಪ್ರೊಜೆಕ್ಟ್ಗಳ ಆಧಾರದಿಂದ ಡೇಟಾದ ಸ್ಟ್ಯಾಟಿಸ್ಟಿಕಲ್ ರಿಗ್ರೆಷನ್ನಿಂದ ಪಡೆಯಲಾಗಿದೆ ಮತ್ತು ಅವುಗಳು ಸುಮಾರು 2000 ರಿಂದ 5 ಲಕ್ಷ 12000 ವಿತರಣೆಯ ಮೂಲಗಳಾಗಿವೆ ಎಂದು ನಿಮಗೆ ತಿಳಿದಿದೆ ಈ ಡೇಟಾದಿಂದ ಅವರು ಈ ಡೇಟಾದ ಸ್ಟ್ಯಾಟಿಸ್ಟಿಕಲ್ ರಿಗ್ರೆಷನ್ನಿಂದ ಈ COCOMO ಮೋಡೆಲ್ ಅನ್ನು ಪಡೆದುಕೊಂಡಿದ್ದಾರೆ ಮತ್ತು ಅವರು 63 ಹಿಂದಿನ ಪ್ರೊಜೆಕ್ಟ್ಗಳಿಂದ ಅಧ್ಯಯನಗಳನ್ನು ನಡೆಸಿದ್ದಾರೆ ನಾವು ಮೊದಲು COCOMO 81 ಅನ್ನು ನೋಡುತ್ತೇವೆ ನಂತರ ನಾವು COCOMO II ಅನ್ನು ನೋಡೋಣ COCOMO 81 ಅನ್ನು ಇಂಡಸ್ಟ್ರಿ ಪ್ರೋಡಕ್ಟಿವ್ ಸ್ಟ್ಯಾಂಡರ್ಡ್ಗಳ ಆಧಾರದ ಮೇಲೆ ನೋಡುತ್ತೇವೆ ಡೇಟಾ ಬೇಸ್ ಅನ್ನು ನಿರಂತರವಾಗಿ ನವೀಕರಿಸ ಅಪ್ಡೇಟ್ ಮಾಡಬಹುದು ಇದು ಸಂಸ್ಥೆಯನ್ನು ಬೆಂಚ್ ಮಾರ್ಕ್ ಮಾಡಲು ಅನುಮತಿಸುತ್ತದೆ ಇದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಪ್ರೋಡಕ್ಟಿವಿಟಿ ಆಗಿದೆ ಬೇಸಿಕ್ ಮೊಡೆಲ್ ಹೀಗಿದೆ ನಾವು ಎಫರ್ಟ್ ಅನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಬೇಸಿಕ್ ಮೊಡೆಲ್ ಎಫರ್ಟ್ ಅನ್ನು 2 ವಸ್ತುಗಳ ಉತ್ಪನ್ನವಾಗಿ ಲೆಕ್ಕ ಹಾಕಬಹುದು ಎಂದು ಹೇಳುತ್ತದೆ c ಮತ್ತು ಸೈಜ್ ಅಲ್ಲಿ ಎಫರ್ಟ್ ಅನ್ನು ಕೆಳಗಿನಂತೆ ಪ್ರತಿನಿಧಿಸಲಾಗುತ್ತದೆ effort c x sizek ಅಲ್ಲಿ c ಮತ್ತು k ಅವು ಸಿಸ್ಟಂನ ಪ್ರಕಾರವನ್ನು ಅವಲಂಬಿಸಿರುತ್ತವೆ ಅದು ಅಭಿವೃದ್ಧಿಪಡಿಸಲು ಹೋಗುವ ಪ್ರೊಜೆಕ್ಟ್ಗಳ ಪ್ರಕಾರದ ಉತ್ಪನ್ನದ ಪ್ರಕಾರ ಉತ್ಪನ್ನದ ಪ್ರಕಾರವು ಆರ್ಗ್ಯಾನಿಕ್ ಆಗಿರಬಹುದು ಸೆಮಿಡಿಟ್ಯಾಚ್ಡ್ ಆಗಿರಬಹುದು ಅಥವಾ ಎಂಬೆಡೆಡ್ ಮಾಡಬಹುದು ಮತ್ತು ಸೈಜ್ ಅನ್ನು KLOC ಅಲ್ಲಿ ಅಂದರೆ ಕೋಡ್ನ ಸಾವಿರಾರು ಸಾಲುಗಳ ಪರಿಭಾಷೆಯಲ್ಲಿ ಅಳೆಯಲಾಗುತ್ತದೆ ಈಗ ವಿವಿಧ COCOMO ಮೋಡ್ಗಳು ಮತ್ತು ಮೋಡೆಲ್ಗಳು ಯಾವುವು ಎಂದು ನೋಡೋಣ COCOMO ಗಾಗಿ 3 ವಿಭಿನ್ನ ಎನ್ವಿರಾನ್ಮೆಂಟ್ಗಳು ಅಥವಾ ಮೋಡ್ಗಳಿವೆ ಆರ್ಗ್ಯಾನಿಕ್ ಮೋಡ್ ಸೆಮಿಡಿಟ್ಯಾಚ್ಡ್ ಮೋಡ್ ಮತ್ತು ಎಂಬೆಡೆಡ್ ಮೋಡ್ ಎಂದು ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ 3 ಹೆಚ್ಚು ಸಂಕೀರ್ಣವಾದ COCOMO ಮೋಡೆಲ್ಗಳು ಇವೆ ಮೊದಲನೆಯದು ಬೇಸಿಕ್ ಮೊಡೆಲ್ ನಂತರ ಇಂಟರ್ ಮೀಡಿಯಟ್ ಮೋಡೆಲ್ ನಂತರ ಡೀಟೈಲ್ಡ್ ಮೋಡೆಲ್ ಮತ್ತು ಇಂದು ನಾವು ಬೇಸಿಕ್ ಮೊಡೆಲ್ ಅನ್ನು ಮಾತ್ರ ಚರ್ಚಿಸುತ್ತೇವೆ ಮತ್ತು ಇತರ ಎರಡು ಇಂಟರ್ ಮೀಡಿಯಟ್ ಮೋಡೆಲ್ ಮತ್ತು ಡೀಟೈಲ್ಡ್ ಮೋಡೆಲ್ ನಾವು ಮುಂದಿನ ತರಗತಿಯಲ್ಲಿ ಚರ್ಚಿಸುತ್ತೇವೆ ನಾವು ಮೊದಲು COCOMO ಮೋಡ್ಗಳನ್ನು ನೋಡೋಣ ನಾನು ನಿಮಗೆ ಈಗಾಗಲೇ ಹೇಳಿದಂತೆ COCOMO ಗಾಗಿ 3 ಮೋಡ್ಗಳು ಅಥವಾ ಎನ್ವಿರಾನ್ಮೆಂಟ್ಗಳಿವೆ ಒಂದು ಆರ್ಗ್ಯಾನಿಕ್ ಮೋಡ್ ನಂತರ ಸೆಮಿಡಿಟ್ಯಾಚ್ಡ್ ಮೋಡ್ ಮತ್ತು ಎಂಬೆಡೆಡ್ ಮೋಡ್ ಆರ್ಗ್ಯಾನಿಕ್ ಮೋಡ್ ಅಲ್ಲಿ ನಾವು ಏನು ಮಾಡುತ್ತೇವೆನೀವು ಉತ್ಪನ್ನವನ್ನು ಆರ್ಗ್ಯಾನಿಕ್ ಮೋಡ್ ಎಂದು ಯಾವಾಗ ಕರೆಯುತ್ತಿರಿ ಪರಿಚಿತ ಮತ್ತು ಸ್ಟೇಬಲ್ ಎನ್ವಿರಾನ್ಮೆಂಟ್ ಅಭಿವೃದ್ಧಿಪಡಿಸಬಹುದಾದ ಉತ್ಪನ್ನವನ್ನು ನಾವು ಆರ್ಗ್ಯಾನಿಕ್ ಮೋಡ್ ಎಂದು ಕರೆಯುತ್ತೇವೆ ಆದ್ದರಿಂದ ಪ್ರೊಡ್ಯಾಕ್ಟ್ಗಳು ಹೋಲುತ್ತವೆ ಅಥವಾ ನೀವು ಅಭಿವೃದ್ಧಿಪಡಿಸಲಿರುವ ಉತ್ಪನ್ನವು ಹಿಂದೆ ಅಭಿವೃದ್ಧಿಪಡಿಸಿದ ಉತ್ಪನ್ನಗಳಿಗೆ ಹೋಲುತ್ತದೆ ಸಾಮಾನ್ಯವಾಗಿ ಇದು ಅಭಿವೃದ್ಧಿಪಡಿಸಿದ ಸೋರ್ಸ್ ಇನ್ಸ್ಟ್ರಕ್ಷನ್ಗಳಿಗಿಂತ 50000 ಕಡಿಮೆ ಗಾತ್ರವಾಗಿದೆ ಆದ್ದರಿಂದ ಸಾಮಾನ್ಯವಾಗಿ ಅದರ ಗಾತ್ರವು 50000 ಅಭಿವೃದ್ಧಿಪಡಿಸಿದ ಸೋರ್ಸ್ ಇನ್ಸ್ಟ್ರಕ್ಷನ್ಗಳಿಗಿಂತ ಕಡಿಮೆ ಅಥವಾ ಕಡಿಮೆ ಇರಬೇಕು ಉದಾಹರಣೆಗೆ ಜನರು ನಿಮ್ಮ ಅಕೌಂಟ್ ಸಿಸ್ಟಮ್ ಅನ್ನು ನೋಡುತ್ತಾರೆ ಎಲ್ಲಾ ಮಾಹಿತಿ ಸಿಸ್ಟಮ್ಗಳು ಸಾಮಾನ್ಯವಾಗಿ ಆರ್ಗ್ಯಾನಿಕ್ ಮೋಡ್ ಅಲ್ಲಿ ಬರುತ್ತವೆ ಆದ್ದರಿಂದ ಉದಾಹರಣೆಗೆ ಅಕೌಂಟ್ ಸಿಸ್ಟಮ್ ವಿದ್ಯಾರ್ಥಿ ಮಾಹಿತಿ ಸಿಸ್ಟಮ್ ಪೇ ರೋಲ್ ಮಾಹಿತಿ ಸಿಸ್ಟಮ್ಗಳು ಇವೆಲ್ಲವೂ ಆರ್ಗ್ಯಾನಿಕ್ ಮೋಡ್ಗಳ ಕೆಳಗೆ ಬರುತ್ತವೆ ಮತ್ತು ಸೆಮಿ ಡಿಟ್ಯಾಚ್ಡ್ ಮೋಡ್ ಎಂದರೆ ಏನು ಸೆಮಿ ಡಿಟ್ಯಾಚ್ಡ್ ಮೋಡ್ಗೆ ಹೋಗುವ ಮೊದಲು ಎಂಬೆಡೆಡ್ ಮೋಡ್ ಬಗ್ಗೆ ನೋಡೋಣ ಎಂಬೆಡೆಡ್ ಮೋಡ್ ವಾಸ್ತವವಾಗಿ ಸಂಪೂರ್ಣವಾಗಿ ಹೊಸ ಉತ್ಪನ್ನ ಹೊಸ ಉತ್ಪನ್ನ ಆದ್ದರಿಂದ ಎಂಬೆಡೆಡ್ ಮೋಡ್ ಎಂದರೆ ಸಂಪೂರ್ಣವಾಗಿ ಹೊಸ ಉತ್ಪನ್ನ ಹೊಸ ಉತ್ಪನ್ನಕ್ಕೆ ಹೆಚ್ಚಿನ ಆವಿಷ್ಕಾರಗಳು ಹೆಚ್ಚಿನ ಪ್ರಯತ್ನಗಳು ಹೊಂದಿಕೊಳ್ಳುವ ನಿರ್ಬಂಧಗಳು ಮತ್ತು ಇಂಟರ್ಫೇಸ್ ಅವಶ್ಯಕತೆಗಳು ಇವೆ ಆದ್ದರಿಂದ ಸಾಮಾನ್ಯವಾಗಿ ಎಲ್ಲಾ ಸಿಸ್ಟಮ್ಗಳನ್ನು ನಾವು ಏನು ಹೇಳಬಹುದು ಅಂದರೆ ಆಪರೇಟಿಂಗ್ ಸಿಸ್ಟಮ್ಗಳು ರಿಯಲ್ ಟೈಮ್ ಸಿಸ್ಟಮ್ಗಳು ಈ ಸಿಸ್ಟಮ್ ಸಾಫ್ಟ್ವೇರ್ ಪ್ರಕಾರದ ಕೆಳಗೆ ಬರುತ್ತವೆ ಆಪರೇಟಿಂಗ್ ಸಿಸ್ಟಮ್ಗಳು ಮತ್ತು ರಿಯಲ್ ಟೈಮ್ ಸಿಸ್ಟಮ್ಗಳು ಎಂಬೆಡೆಡ್ ಸಿಸ್ಟಮ್ಗಳು ಇತ್ಯಾದಿ ಎಂಬೆಡೆಡ್ ಮೋಡ್ ಕೆಳಗೆ ಬರುತ್ತವೆ ಈಗ ನಾವು ಈ ಸೆಮಿ ಡಿಟ್ಯಾಚ್ಡ್ ಮೋಡ್ ಅನ್ನು ನೋಡುತ್ತೇವೆ ಆರ್ಗ್ಯಾನಿಕ್ ಮೋಡ್ ಮತ್ತು ಎಂಬೆಡೆಡ್ ಮೋಡ್ ನಡುವೆ ಬರುವ ಉತ್ಪನ್ನಗಳನ್ನು ಅರೆ ಅವುಗಳನ್ನು ಸಾಮಾನ್ಯವಾಗಿ ನಾವು ಸೆಮಿ ಡಿಟ್ಯಾಚ್ಡ್ ಮೋಡ್ ಎಂದು ಕರೆಯುತ್ತೇವೆ ಆದ್ದರಿಂದ ಸೆಮಿಡಿಟ್ಯಾಚ್ಡ್ ಮೋಡ್ ಉತ್ಪನ್ನಗಳು ಎಲ್ಲೋ ಈ ಆರ್ಗ್ಯಾನಿಕ್ ಮತ್ತು ಎಂಬೆಡೆಡ್ ಮೋಡ್ಗಳ ಸೆಮಿಡಿಟ್ಯಾಚ್ಡ್ ಮೋಡ್ನ ನಡುವೆ ಇರುತ್ತವೆ ಆದ್ದರಿಂದ ಈ ಉತ್ಪನ್ನಗಳು ಎಲ್ಲೋ ಆರ್ಗ್ಯಾನಿಕ್ ಮತ್ತು ಎಂಬೆಡೆಡ್ಗಳ ನಡುವೆ ಇರುತ್ತವೆ ಮತ್ತು ಉದಾಹರಣೆಗಳೆಂದರೆ ಕಂಪೈಲರ್ಗಳು ಲಿಂಕರ್ಗಳುಇತ್ಯಾದಿಗಳು ಯುಟಿಲಿಟಿ ಅಪ್ಲಿಕೇಶನ್ಗಳಾಗಿವೆ ಆದ್ದರಿಂದ ಇಲ್ಲಿ ಮೂಲಭೂತವಾಗಿ ಈ ಟೇಬಲ್ ಅಲ್ಲಿ ನಾವು ವಿಭಿನ್ನ ಮೋಡ್ಗಳ ಕೆಳಗೆ ಉತ್ಪನ್ನಗಳ ವಿಭಿನ್ನ ವೈಶಿಷ್ಟ್ಯಗಳನ್ನು ತೋರಿಸಿದ್ದೇವೆ ಉದಾಹರಣೆಗೆ ಉತ್ಪನ್ನ ಮತ್ತು ಉದ್ದೇಶಗಳ ಸಾಂಸ್ಥಿಕ ತಿಳುವಳಿಕೆಯು ಆರ್ಗ್ಯಾನಿಕ್ ಸಂದರ್ಭದಲ್ಲಿ ಅದು ಸಂಪೂರ್ಣವಾಗಿದೆ ಸೆಮಿಡಿಟ್ಯಾಚ್ಡ್ ಅಲ್ಲಿ ಇದು ಗಣನೀಯವಾಗಿದೆ ಮತ್ತು ಎಂಬೆಡೆಡ್ ಅಲ್ಲಿ ಸಾಮಾನ್ಯವಾಗಿದೆ ಮತ್ತು ಸಂಬಂಧಿತ ಸಾಫ್ಟ್ವೇರ್ ಸಿಸ್ಟಮ್ಗಳೊಂದಿಗೆ ಕೆಲಸ ಮಾಡುವ ಅನುಭವದಲ್ಲಿ ನೀವು ಆರ್ಗ್ಯಾನಿಕ್ ಅನ್ನು ನೋಡಬಹುದು ಅದು ವಿಸ್ತಾರವಾಗಿದೆ ಸೆಮಿಡಿಟ್ಯಾಚ್ಡ್ ಇದು ಗಣನೀಯವಾಗಿದೆ ಮತ್ತು ಎಂಬೆಡೆಡ್ ಅದು ಮಧ್ಯಮವಾಗಿದೆ ಆದ್ದರಿಂದ ಪೂರ್ವ ಸ್ಥಾಪಿತ ಅಗತ್ಯತೆಗಳೊಂದಿಗೆ ಸಾಫ್ಟ್ವೇರ್ ಅನುಸರಣೆಯ ಅವಶ್ಯಕತೆಯಿದೆ ಇಲ್ಲಿ ಆರ್ಗ್ಯಾನಿಕ್ಗೆ ಹೌದು ಇದು ಮೂಲಭೂತವಾಗಿದೆ ಅಲ್ಲಿ ಸೆಮಿಡಿಟ್ಯಾಚ್ಡ್ ಅದು ಗಣನೀಯ ಮತ್ತು ಎಂಬೆಡೆಡ್ ಪೂರ್ಣವಾಗಿರುತ್ತದೆ ಅಂತೆಯೇ ಬಾಹ್ಯ ಇಂಟರ್ಫೇಸ್ ವಿಶೇಷಣಗಳೊಂದಿಗೆ ಸಾಫ್ಟ್ವೇರ್ ಅನುಸರಣೆಯ ಅವಶ್ಯಕತೆಯಿದೆ ಆರ್ಗ್ಯಾನಿಕ್ ಅಲ್ಲಿ ಇದು ಕೇವಲ ಮೂಲಭೂತವಾಗಿದೆ ಆದರೆ ಸೆಮಿಡಿಟ್ಯಾಚ್ಡ್ ಇದು ಮಧ್ಯಮ ಅಥವಾ ಗಣನೀಯವಾಗಿದೆ ಮತ್ತು ಎಂಬೆಡೆಡ್ ಅಪ್ಲಿಕೇಶನ್ಗಳಲ್ಲಿ ಅದು ಪೂರ್ಣವಾಗಿರುತ್ತದೆ ನಾನು ಈಗಾಗಲೇ ನಿಮಗೆ ಹೇಳಿದಂತೆ COCOMO ನ ವಿವಿಧ ಮೋಡೆಲ್ಗಳಿವೆ ಒಂದು ಬೇಸಿಕ್ ಮೋಡೆಲ್ ನಂತರ ಇಂಟರ್ ಮೀಡಿಯಟ್ ಮೋಡೆಲ್ ಮತ್ತು ಡೀಟೈಲ್ಡ್ ಮೋಡೆಲ್ ಮೊದಲು ಬೇಸಿಕ್ ಮೋಡೆಲ್ನ ಬಗ್ಗೆ ನೋಡೋಣ ಸಾಮಾನ್ಯವಾಗಿ ಈ ಬೇಸಿಕ್ ಮೋಡೆಲ್ ಅನ್ನು ಪ್ರೊಜೆಕ್ಟ್ ವೆಚ್ಚ ಕಾರ್ಯಕ್ಷಮತೆ ಮತ್ತು ವೇಳಾಪಟ್ಟಿಯ ಆರಂಭಿಕ ಅಂದಾಜುಗಳಿಗಾಗಿ ಬಳಸಲಾಗುತ್ತದೆ ಆದ್ದರಿಂದ ಈ ಮೋಡೆಲ್ ಅಥವಾ ಈ ಮೋಡೆಲ್ ಅನ್ನು ಬಳಸಿಕೊಂಡು ಆರಂಭಿಕ ಮತ್ತು ಸ್ಥೂಲ ಅಂದಾಜುಗಳನ್ನು ಅಂದಾಜು ಮಾಡಲು ಬಳಸಬಹುದು ಸರಿ ಇದನ್ನು ಯೋಜನಾ ವೆಚ್ಚ ಕಾರ್ಯಕ್ಷಮತೆ ಮತ್ತು ವೇಳಾಪಟ್ಟಿಯ ಆರಂಭಿಕ ಅಂದಾಜು ಅಂದಾಜುಗಳಿಗೆ ಬಳಸಬಹುದು ಇದು ನಿಖರತೆಯು 60 ಸಮಯದ ವಾಸ್ತವದ 2 ಅಂಶದೊಳಗೆ ಇರುತ್ತದೆ ಇಂಟರ್ ಮೀಡಿಯಟ್ ಮೋಡೆಲ್ ಇದು 15 ಕಾಸ್ಟ್ ಡ್ರೈವರ್ನಿಂದ EAF ಎಂದು ಕರೆಯಲ್ಪಡುವ ಎಫರ್ಟ್ ಅಡ್ಜಸಟ್ಮೆಂಟ್ ಫ್ಯಾಕ್ಟರ್ ಅನ್ನು ಬಳಸುತ್ತದೆ ಇದು ವೆಚ್ಚದ 10 ರಿಂದ 20 ಅನ್ನು ಹೊಂದಿರುವುದಿಲ್ಲ ಅಂದರೆ ಟ್ರೈನಿಂಗ್ ಇದು ವೆಚ್ಚದ 10 ರಿಂದ 20 ಅನ್ನು ಲೆಕ್ಕಿಸುವುದಿಲ್ಲ ಉದಾಹರಣೆಗೆ ತರಬೇತಿ ನಿರ್ವಹಣೆ ಮತ್ತು ಗುಣಮಟ್ಟ ಇತ್ಯಾದಿ ಇಲ್ಲಿ ನಿಖರತೆಯು ವಾಸ್ತವದಲ್ಲಿ 68 ಒಳಗೆ 20 ಅಷ್ಟು ಸಮಯ ಇರುತ್ತದೆ ಡೀಟೈಲ್ಡ್ ಮೋಡೆಲ್ ಅಥವಾ COCOMO ಕಂಪ್ಲೀಟ್ ಮೋಡೆಲ್ ಅಥವಾ ಕಂಪ್ಲೀಟ್ ಮೋಡೆಲ್ COCOMO ಎಂದು ಕರೆಯಲ್ಪಡುವ ಇನ್ನೊಂದು ಮೋಡೆಲ್ ನಾವು ಹೇಳುತ್ತೇವೆ ಇದು ಪ್ರೊಜೆಕ್ಟ್ನ ಪ್ರತಿಯೊಂದು ಹಂತಕ್ಕೂ ವಿಭಿನ್ನ ಎಫರ್ಟ್ ಗುಣಕಗಳನ್ನು ಬಳಸುತ್ತದೆ ಹೆಚ್ಚಿನ ಪ್ರೊಜೆಕ್ಟ್ ಮ್ಯಾನೇಜರ್ಗಳು ಅವರು ಇಂಟರ್ ಮೀಡಿಯಟ್ ಮೋಡೆಲ್ ಅನ್ನು ಬಳಸುತ್ತಾರೆ ನಾವು ಮೊದಲು ಬೇಸಿಕ್ ಎಫರ್ಟ್ ಈಕ್ವೆಷನ್ ಎಫರ್ಟ್ ಈಕ್ವೆಷನ್ ಅಥವಾ ಬೇಸಿಕ್ COCOMO ಮೋಡೆಲ್ ಅನ್ನು ನೋಡೋಣ ಬೇಸಿಕ್ COCOMO ಅನ್ನು ಬಳಸಿಕೊಂಡು ಎಫರ್ಟ್ ಅನ್ನು ಎಸ್ಟಿಮೇಟ್ ಮಾಡುವ ಈಕ್ವೆಷನ್ ಯಾವುದು ಇದನ್ನು COCOMO 81 ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇಲ್ಲಿ COCOMO 81 ರ ಪ್ರಕಾರ ಎಫರ್ಟ್ ಅನ್ನು ಎಸ್ಟಿಮೇಟ್ ಮಾಡುವ ಬೇಸಿಕ್ ಈಕ್ವೆಷನ್ ಅನ್ನು ಈ ರೀತಿ ನೀಡಲಾಗಿದೆ effort c x sizek ಅಲ್ಲಿ c ಎಂಬುದು ಡೆವಲಪ್ಮೆಂಟಲ್ ಮೋಡ್ನ ಆಧಾರದ ಮೇಲೆ ಸ್ಥಿರವಾಗಿರುತ್ತದೆ ಆರ್ಗ್ಯಾನಿಕ್ ಮೋಡ್ಗೆ c ಮೌಲ್ಯವು 2 4 ಆಗಿದೆ ಸೆಮಿಆರ್ಗ್ಯಾನಿಕ್ ಸೆಮಿಡಿಟ್ಯಾಚ್ಗೆ ಇದು 3 3 0 ಮತ್ತು ಎಂಬೆಡೆಡ್ ಮೋಡ್ಗೆ ಇದು 3 6 ಆಗಿದೆ ಅಂತೆಯೇ ಸೈಜ್ KSLOC ಯಲ್ಲಿ ಇದೆ ಎಂದು ಸಾಮಾನ್ಯವಾಗಿ ಪರಿಗಣಿಸಲಾಗುತ್ತದೆ ಅಂದರೆ ಕೋಡ್ನ 1000 ಸೋರ್ಸ್ ಸಾಲುಗಳು k ಸ್ಥಿರವಾಗಿರುತ್ತದೆ ಅದು ವಿಭಿನ್ನ ಮೋಡೆಲ್ಗಳಿಗೆ ಬದಲಾಗುತ್ತದೆ ಆರ್ಗ್ಯಾನಿಕ್ ಮೋಡ್ಗೆ k ನ ಮೌಲ್ಯವು 1 05 ಆಗಿದೆ ಸೆಮಿ ಡಿಟ್ಯಾಚ್ಗೆ ಇದು 1 12 ಮತ್ತು ಎಂಬೆಡೆಡ್ಗೆ ಇದು 1 ಆದ್ದರಿಂದ ನಾನು ಇಲ್ಲಿ c ಮತ್ತು k ನ ವಿಭಿನ್ನ ಮೌಲ್ಯಗಳನ್ನು ತೋರಿಸಿರುವ ಎಲ್ಲಾ ಮೌಲ್ಯಗಳು ಅವುಗಳನ್ನು ಉತ್ತಮ ತಿಳುವಳಿಕೆಗಾಗಿ ಟೇಬಲ್ನಲ್ಲಿ ಪ್ರಸ್ತುತಪಡಿಸಲಾಗಿದೆ ಇಲ್ಲಿ k ಎನ್ನುವುದು ಯಾವುದೋ ಒಂದು ಎಕ್ಸ್ಪೋನೆನ್ಷಿಯಾನ್ ಟು ದ ಪವರ್ ಆಫ್ ಅದು ದೊಡ್ಡ ಪ್ರೊಜೆಕ್ಟ್ಗಳಿಗೆ ಅಸಮಾನವಾಗಿ ಹೆಚ್ಚಿನ ಎಫರ್ಟ್ ಅನ್ನು ಸೇರಿಸುತ್ತದೆ ದೊಡ್ಡ ಮ್ಯಾನೇಜ್ಮೆಂಟ್ನ ಓವರ್ಹೆಡ್ ಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ t ಈಗ COCOMO 81 ಆಗಿರುವ ಬೇಸಿಕ್ COCOMO ಮೋಡೆಲ್ ಬಳಸಿಕೊಂಡು ಶೆಡ್ಯೂಲ್ ಈಕ್ವೆಷನ್ ಅನ್ನು ಕಂಡುಹಿಡಿಯೋಣ ನಾಮಿನಲ್ ಡೆವಲಪ್ಮೆಂಟ್ ಟೈಮ್ ಅನ್ನು 2 5exponent ಎಂದು ಪ್ರತಿನಿಧಿಸಬಹುದು ಈ ಮೂಲಭೂತ ಸೂತ್ರವನ್ನು ಬಳಸಿಕೊಂಡು ನಾವು ಈಗಾಗಲೇ ಎಫರ್ಟ್ ಅನ್ನು ಲೆಕ್ಕಾಚಾರ ಮಾಡಿದ್ದೇವೆ effort c x sizek ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಎಫರ್ಟ್ನ ಈ ಮೌಲ್ಯವನ್ನು ಈ ಸಮೀಕರಣದಲ್ಲಿ ಇರಿಸಲಾಗುತ್ತದೆ ಇದರಿಂದ ನಾವು ನಾಮಿನಲ್ ಡೆವಲಪ್ಮೆಂಟ್ ಟೈಮ್ ಅಲ್ಲಿ ಪಡೆಯಬಹುದು ಆದ್ದರಿಂದ ನಾಮಿನಲ್ ಡೆವಲಪ್ಮೆಂಟ್ ಟೈಮ್ ಈ ಕೆಳ ಕಂಡಂತೆ ಇರುತ್ತದೆ Nominal Development time 2 5exponent ಆರ್ಗ್ಯಾನಿಕ್ಸೆಮಿ ಡಿಟ್ಯಾಚ್ಗೆ ಮತ್ತು ಎಂಬೆಡೆಡ್ ಆಗಿರುವ ಎಲ್ಲಾ ಮೋಡ್ಗಳಿಗೆ 2 5 ಸ್ಥಿರವಾಗಿರುತ್ತದೆ ಎಕ್ಸ್ಪೋನೆಂಟ್ ಈ ಫ್ಯಾಕ್ಟರ್ ನೀವು ಆರ್ಗ್ಯಾನಿಕ್ ಮೋಡ್ಗಾಗಿ ಬಳಸುತ್ತಿರುವ ಮೋಡ್ ಅನ್ನು ಮತ್ತೊಮ್ಮೆ ಅವಲಂಬಿಸಿರುತ್ತದೆ ಎಕ್ಸ್ಪೋನೆಂಟ್ ಮೌಲ್ಯವು ಸೆಮಿ ಡಿಟ್ಯಾಚ್ಡ್ ಮೋಡ್ಗೆ 0 38 ಆಗಿದ್ದು ಅದು 0 35 ಮತ್ತು ಎಂಬೆಡೆಡ್ಗೆ ಇದು 0 32 ಆಗಿದೆ ಆದ್ದರಿಂದ ಈಗ ನಾವು ಇದನ್ನು ಈಗಾಗಲೇ ನೋಡಿದ್ದೇವೆ ಎಫರ್ಟ್ ಮತ್ತು ಡ್ಯುರೇಷನ್ ಅನ್ನು ಅಂದಾಜು ಮಾಡಲು ಈ 2 ಈಕ್ವೇಷನ್ಗಳು ಯಾವುವು ಈಗ ವಿಭಿನ್ನ ಉತ್ಪನ್ನಗಳಿಗೆ ಗ್ರಾಫ್ ಹೇಗೆ ಕಾಣುತ್ತದೆ ಎಂಬುದನ್ನು ನೋಡೋಣ ಈ ಗ್ರಾಫ್ನಲ್ಲಿ x ಅಕ್ಷದಲ್ಲಿ ನಾವು x ಅಕ್ಷದ ಉದ್ದಕ್ಕೂ x ಅಕ್ಷವನ್ನು ತೆಗೆದುಕೊಂಡಿದ್ದೇವೆ ಮತ್ತು ನಾವು ಸೈಜ್ ಅನ್ನು ತೆಗೆದುಕೊಂಡಿದ್ದೇವೆ ಮತ್ತು y ಅಕ್ಷದ ಉದ್ದಕ್ಕೂ ನಾವು ಎಫರ್ಟ್ ಅನ್ನು ತೆಗೆದುಕೊಂಡಿದ್ದೇವೆ ಎಂದು ನೀವು ನೋಡಬಹುದು ಪ್ರಾಬ್ಲಮ್ನ ಸೈಜ್ನಲ್ಲಿ ಎಫರ್ಟ್ ಸ್ವಲ್ಪಮಟ್ಟಿಗೆ ಸೂಪರ್ಲೈನರ್ ಆಗಿರುವುದನ್ನು ನೀವು ನೋಡಬಹುದು ಪ್ರಾಬ್ಲಮ್ ಸೈಜ್ ಹೆಚ್ಚುತ್ತಿದೆ ಮತ್ತು ಎಫರ್ಟ್ ಹೆಚ್ಚುತ್ತಿದೆ ಆದರೆ ಆ ಪ್ರಮಾಣದಲ್ಲಿ ಅಲ್ಲ ಆದ್ದರಿಂದ ಎಫರ್ಟ್ ಪ್ರಾಬ್ಲಮ್ನ ಸೈಜ್ನಲ್ಲಿ ಸ್ವಲ್ಪಮಟ್ಟಿಗೆ ಸೂಪರ್ಲೈನರ್ ಆಗಿದೆ ಅಂತೆಯೇ ನೀವು ಸೈಜ್ ಮತ್ತು ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಸಮಯದ ನಡುವೆ ಗ್ರಾಫ್ ಅನ್ನು ರಚಿಸಬಹುದು ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಉತ್ಪನ್ನದ ಸೈಜ್ ಸೂಪರ್ಲೈನರ್ ಫಂಕ್ಷನ್ ಆಗಿದೆ ಸೈಜ್ಸೂಪರ್ಲೈನರ್ ಫಂಕ್ಷನ್ ಆಗಿದೆ ಎಂದು ನೀವು ನೋಡಬಹುದು ಇದು ಏನು ಇದರ ಅರ್ಥವೇನು ಉತ್ಪನ್ನದ ಸೈಜ್ ಸೈಜ್ಯಾವ ಪ್ರಮಾಣದಲ್ಲಿ ಹೆಚ್ಚಾದಾಗ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ಸಮಯವು ಆ ರೀತಿಯಲ್ಲಿ ಹೆಚ್ಚಾಗುವುದಿಲ್ಲ ಉತ್ಪನ್ನದ ಸೈಜ್ 2 ಪಟ್ಟು ಹೆಚ್ಚಾದಾಗ ದಯವಿಟ್ಟು ಡೆವಲಪ್ಮೆಂಟ್ ಸಮಯವು ಅದನ್ನು ದ್ವಿಗುಣಗೊಳಿಸುವುದಿಲ್ಲ ಎಂದು ಇಲ್ಲಿ ಗುರುತಿಸಿ ತೆಗೆದುಕೊಂಡ ಸಮಯವು ಬಹುತೇಕ ಒಂದೇ ಆಗಿರುತ್ತದೆ ಈ ಗ್ರಾಫ್ನಿಂದ ನೀವು ಮಾಡಬಹುದಾದ ಇನ್ನೊಂದು ಅವಲೋಕನ ಹೀಗಿದೆ ಪ್ರೊಡಕ್ಟ್ ಆರ್ಗ್ಯಾನಿಕ್ ಅಥವಾ ಸೆಮಿ ಡಿಟ್ಯಾಚ್ಗೆ ಅಥವಾ ಈ ಎಂಬೆಡೆಡ್ ಆಗಿ ಅಭಿವೃದ್ಧಿಪಡಿಸಲು ತೆಗೆದುಕೊಂಡ ಸಮಯವನ್ನು ಯಾವುದೇ 3 ಉತ್ಪನ್ನ ವರ್ಗಗಳಿಗೆ ತೆಗೆದುಕೊಂಡ ಸಮಯವು ಬಹುತೇಕ ಒಂದೇ ಆಗಿರುತ್ತದೆ ಉತ್ಪನ್ನಗಳ ಪ್ರಕಾರಗಳು ಬಹುತೇಕ ಒಂದೇ ಆಗಿರುತ್ತವೆ ಮತ್ತು ನೀವು ಹೇಳಬಹುದು ನಾನು ಈಗಾಗಲೇ ನಿಮಗೆ ಹೇಳಿದ ಉತ್ಪನ್ನದ ಸೈಜ್ನೊಂದಿಗೆ ಡೆವಲಪ್ಮೆಂಟ್ ಸಮಯವು ರೇಖೀಯವಾಗಿ ಹೆಚ್ಚಾಗುವುದಿಲ್ಲ ಏಕೆಂದರೆ ದೊಡ್ಡ ಪ್ರೊಡಕ್ಟ್ಗಳಿಗೆ ಹೆಚ್ಚು ಸಮಾನಾಂತರ ಚಟುವಟಿಕೆಗಳನ್ನು ಗುರುತಿಸಬಹುದು ಮತ್ತು ಅವುಗಳನ್ನು ಹಲವಾರು ಎಂಜಿನಿಯರ್ಗಳು ಏಕಕಾಲದಲ್ಲಿ ನಡೆಸಬಹುದು ಆದ್ದರಿಂದ ಡೆವಲಪ್ಮೆಂಟ್ ಸಮಯವು ಪ್ರೊಡಕ್ಟ್ನ ಸೈಜ್ನೊಂದಿಗೆ ರೇಖೀಯವಾಗಿ ಹೆಚ್ಚಾಗುವುದಿಲ್ಲ ಅದಕ್ಕಾಗಿಯೇ ಗ್ರಾಫ್ ಈ ರೀತಿ ಬರುತ್ತಿದೆ ಉದಾಹರಣೆಗೆ ಪ್ರೊಡಕ್ಟ್ಗಳ ಎಲ್ಲಾ 3 ವರ್ಗಗಳಿಗೆ ಡೆವಲಪ್ಮೆಂಟ್ ಸಮಯವು ಸರಿಸುಮಾರು ಒಂದೇ ಆಗಿರುವುದನ್ನು ನೀವು ನೋಡುತ್ತೀರಿ ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ ಉದಾಹರಣೆಗೆ ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ 60 KLOC ಪ್ರೋಗ್ರಾಂ ಪ್ರೊಡಕ್ಟ್ ಆರ್ಗ್ಯಾನಿಕ್ ಅಥವಾ ಸೆಮಿ ಡಿಟ್ಯಾಚ್ಗೆ ಅಥವಾ ಎಂಬೆಡೆಡ್ ಪ್ರಕಾರವನ್ನು ಲೆಕ್ಕಿಸದೆ ಸುಮಾರು 18 ತಿಂಗಳುಗಳಲ್ಲಿ ಅಭಿವೃದ್ಧಿಪಡಿಸಬಹುದು ಆದ್ದರಿಂದ ಹೆಚ್ಚಿನ ವ್ಯಾಪ್ತಿ ಇದೆ ಏಕೆ ಏಕೆಂದರೆ ದೊಡ್ಡ ಪ್ರೋಗ್ರಾಂಗಳಾದ ಯುಟಿಲಿಟಿ ಪ್ರೋಗ್ರಾಂಗಳಿಗಿಂತ ಸಿಸ್ಟಮ್ಗಳು ಮತ್ತು ಅಪ್ಲಿಕೇಶನ್ ಪ್ರೋಗ್ರಾಂಗಳಂತಹ ದೊಡ್ಡ ಪ್ರೋಗ್ರಾಂಗಳಿಗೆ ಸಮಾನಾಂತರ ಚಟುವಟಿಕೆಗಳಿಗೆ ಹೆಚ್ಚಿನ ಅವಕಾಶವಿದೆ ಎಂದು ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ ಆದ್ದರಿಂದ ನೀವು ಗುರುತಿಸಬಹುದಾದ ಇನ್ನೊಂದು ವಿಷಯ ಆದ್ದರಿಂದ ಇದು ಗ್ರಾಫ್ ಆಗಿದ್ದು ಎಕ್ಸ್ಪೋನೆಂಟ್ 1 ಕ್ಕಿಂತ ಹೆಚ್ಚಿದ್ದರೆ ಎಂಬುದನ್ನು ತೋರಿಸುತ್ತದೆ ಆದ್ದರಿಂದ ಎಫರ್ಟ್ಗೆ ಗ್ರಾಫ್ ಹೇಗೆ ಕಾಣುತ್ತದೆ ಮತ್ತು ಎಕ್ಸ್ಪೋನೆಂಟ್ 1 ಕ್ಕಿಂತ ಕಡಿಮೆಯಿದ್ದರೆ ಗ್ರಾಫ್ ಡ್ಯುರೇಷನ್ಗೆ ಹೇಗೆ ಕಾಣುತ್ತದೆ ಹೆಚ್ಚುತ್ತಿರುವ ಎಫರ್ಟ್ ಮತ್ತು ಗ್ರಾಫ್ಗೆ ಡ್ಯುರೇಷನ್ ನೋಡಿ ಪವರ್ ಮಾಡಿದಾಗ ಎಕ್ಸ್ಪೋನೆಂಟ್ 10 38 ಕ್ಕಿಂತ ಕಡಿಮೆಯಿರುವಾಗ ಹೆಚ್ಚುತ್ತಿರುವ ಎಫರ್ಟ್ ಡ್ಯುರೇಷನ್ಗೆ ಇದು ಹೇಗೆ ಕಾಣುತ್ತದೆ ಎಂಬುದನ್ನು ನೋಡಿ ಏಕೆಂದರೆ ನೀವು ಯಾವ ಎಕ್ಸ್ಪೋನೆಂಟ್ 1 ಕ್ಕಿಂತ ಕಡಿಮೆ ಮತ್ತು ಇಲ್ಲಿ ಎಫರ್ಟ್ನ ಸಂದರ್ಭದಲ್ಲಿ ಈ ಎಕ್ಸ್ಪೋನೆಂಟ್ 1 ಕ್ಕಿಂತ ಹೆಚ್ಚಾಗಿರುತ್ತದೆ ಆದ್ದರಿಂದ ಎಫರ್ಟ್ಗಾಗಿ ನೀವು ಗ್ರಾಫ್ ಅನ್ನು ಈ ರೀತಿ ನೋಡುತ್ತೀರಿ ಆದ್ದರಿಂದ ಎಕ್ಸ್ಪೋನೆಂಟ್ ಮೌಲ್ಯವನ್ನು ಅವಲಂಬಿಸಿ ಎಫರ್ಟ್ ಮತ್ತು ಡ್ಯುರೇಷನ್ಗೆ ಗ್ರಾಫ್ ಹೇಗೆ ಕಾಣುತ್ತದೆ ಅದು 1 ಕ್ಕಿಂತ ಹೆಚ್ಚಿರಲಿ ಅಥವಾ 1 ಕ್ಕಿಂತ ಕಡಿಮೆಯಿರಲಿ ಗ್ರಾಫ್ ಸೈಜ್ ಬದಲಾಗುತ್ತದೆ ಈಗ ನಾವು ಕೆಲವು ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ ಮತ್ತು ಇದನ್ನು ವಿವರಿಸಲು ಪ್ರಯತ್ನಿಸೋಣ ನಾವು ಬೇಸಿಕ್ COCOMO ನ ಕೆಲವು ಈಕ್ವೇಷನ್ಗಳನ್ನು ಬಳಸುತ್ತೇವೆ ಮತ್ತು ನಾವು ಕಂಡುಹಿಡಿಯಲು ಪ್ರಯತ್ನಿಸುತ್ತೇವೆ ನಾವು ಎಫರ್ಟ್ ಮತ್ತು ನಾಮಿನಲ್ ಡೆವಲಪ್ಮೆಂಟ್ ಟೈಮ್ ಅನ್ನು ಎಸ್ಟಿಮೇಟ್ ಮಾಡಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ಆರ್ಗ್ಯಾನಿಕ್ ಸಾಫ್ಟ್ವೇರ್ ಪ್ರೊಡಕ್ಟ್ನ ಸೈಜ್ ಸೋರ್ಸ್ ಕೋಡ್ನ 32 ಸಾಲುಗಳು ಎಂದು ಅಂದಾಜಿಸಲಾಗಿದೆ ಎಂದು ಮೊದಲ ಉದಾಹರಣೆ ಹೇಳುತ್ತದೆ ಸಾಫ್ಟ್ವೇರ್ ಡೆವಲಪರ್ನ ಸರಾಸರಿ ಸಂಬಳ ತಿಂಗಳಿಗೆ 15000 ಎಂದು ಊಹಿಸಿ ನೀವು ಏನು ಮಾಡಬೇಕು ಸಾಫ್ಟ್ವೇರ್ ಪ್ರೊಡಕ್ಟ್ ಅನ್ನು ಅಭಿವೃದ್ಧಿಪಡಿಸಲು ಅಗತ್ಯವಿರುವ ಎಫರ್ಟ್ ನಾಮಿನಲ್ ಡೆವಲಪ್ಮೆಂಟ್ ಟೈಮ್ ಮತ್ತು ಪ್ರೊಡಕ್ಟ್ ಅನ್ನು ಅಭಿವೃದ್ಧಿಪಡಿಸಲು ವೆಚ್ಚವನ್ನು ನಿರ್ಧರಿಸಿ ಆದ್ದರಿಂದ ನೀವು ಪ್ರಾಬ್ಲಮ್ನಿಂದ ನೋಡುವಂತೆ ಇದನ್ನು ಆರ್ಗ್ಯಾನಿಕ್ ಸಾಫ್ಟ್ವೇರ್ ಪ್ರೊಡಕ್ಟ್ವಾಗಿ ನೀಡಲಾಗಿದೆ ಆದ್ದರಿಂದ ಈಗ ಎಫರ್ಟ್ಗಾಗಿ ಸೂತ್ರವು ನಿಮಗೆ ತಿಳಿದಿದೆ c ಗುಣಿಸು ಸೈಜ್ ಪವರ್ k ಈಗ ನಾವು ಆರ್ಗ್ಯಾನಿಕ್ ಸಾಫ್ಟ್ವೇರ್ ಪ್ರೊಡಕ್ಟ್ಗೆ c ಮತ್ತು kಯ ಮೌಲ್ಯ ಏನು ಎಂದು ಕಂಡುಹಿಡಿಯಿರಿ c ಮತ್ತು k ಮೌಲ್ಯದ ಕೋಷ್ಟಕವನ್ನು ನಾನು ಈಗಾಗಲೇ ನಿಮಗೆ ನೀಡಿದ್ದೇನೆ ಮತ್ತು ಈ ರೀತಿಯಾಗಿದೆ ಆರ್ಗ್ಯಾನಿಕ್ ಪ್ರೊಡಕ್ಟ್ಗಾಗಿ c ನ ವ್ಯಾಲ್ಯೂ 22 4 ಆಗಿದೆ ಮತ್ತು k ವ್ಯಾಲ್ಯೂ ಎಷ್ಟು ಆದ್ದರಿಂದ ಇಲ್ಲಿ ನಾನು c ಮತ್ತು k ವ್ಯಾಲ್ಯೂವನ್ನು ಈಕ್ವೇಷನ್ನಲ್ಲಿ ಹಾಕುತ್ತೇನೆ ಎಂದು ನಾವು ನೋಡಬಹುದು ಆದ್ದರಿಂದ c ನ ವ್ಯಾಲ್ಯೂ ಆರ್ಗ್ಯಾನಿಕ್ ಪ್ರೊಡಕ್ಟ್ಗೆ 2 2 ಆಗಿದೆ ಆರ್ಗ್ಯಾನಿಕ್ ಪ್ರೊಡಕ್ಟ್ಗೆ k ವ್ಯಾಲ್ಯೂ 1 05 ಆಗಿದೆ ಸೈಜ್ ಈಗಾಗಲೇ 32000 ಸಾಲುಗಳ ಕೋಡ್ ನೀಡಲಾಗಿದೆ ಅಂದರೆ 32 KLOC ಎಫರ್ಟ್ ಅನ್ನು 2 4 321 05 ಎಂದು ಅಂದಾಜಿಸಬಹುದು ಮತ್ತು ಕಳೆದ ತರಗತಿಯಲ್ಲಿ ಎಫರ್ಟ್ ಯೂನಿಟ್ ಅನ್ನು ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ ಆ ಎಫರ್ಟ್ ಸಾಮಾನ್ಯವಾಗಿ ಪರ್ಸನ್ ಮಂತ್ಸ್ ಅಥವಾ ಮ್ಯಾನ್ ಮಂತ್ಸ್ ಪರಿಭಾಷೆಯಲ್ಲಿ ವ್ಯಕ್ತವಾಗುತ್ತದೆ ಆದ್ದರಿಂದ ಎಫರ್ಟ್ ಈ ಈಕ್ವೇಷನ್ನನ್ನು ಪರಿಹರಿಸಿದ ನಂತರ ನೀವು ಸರಿಸುಮಾರು 91 ಅನ್ನು ಪಡೆಯುತ್ತೀರಿ 91 ಪರ್ಸನ್ ಮಂತ್ಸ್ ಅನ್ನು ಪಡೆಯುತ್ತೀರಿ ನಾಮಿನಲ್ ಡೆವಲಪ್ಮೆಂಟ್ ಟೈಮ್ ಮತ್ತೆ ನಾವು ಹಿಂದಿನ ನಾಮಿನಲ್ ಡೆವಲಪ್ಮೆಂಟ್ ಟೈಮ್ ಈಕ್ವೇಷನ್ನನ್ನು ನೋಡಿದ್ದೇವೆ ಇದು ಎಷ್ಟು ಆಗುತ್ತಿದೆ ನಾಮಿನಲ್ ಡೆವಲಪ್ಮೆಂಟ್ ಟೈಮ್ ಅನ್ನು 2 5 e ಎಂದು ವ್ಯಕ್ತಪಡಿಸಬಹುದು ಮತ್ತು ಮೋಡ್ ಬದಲಾದಂತೆ ಎಕ್ಸ್ಪೋನೆಂಟ್ ವ್ಯಾಲ್ಯೂ ಬದಲಾಗುತ್ತದೆ ಇದು ಆರ್ಗ್ಯಾನಿಕ್ ಪ್ರೊಡಕ್ಟ್ನ ಪ್ರಕಾರವಾಗಿದೆ ಆದ್ದರಿಂದ ಎಕ್ಸ್ಪೋನೆಂಟ್ ವ್ಯಾಲ್ಯೂ ಅಥವಾ ನಿರಂತರವಾಗಿ 0 38 ಆಗಿರುತ್ತದೆ ಆದ್ದರಿಂದ ಈಗ ನಾನು ಎಫರ್ಟ್ನ ವ್ಯಾಲ್ಯೂವನ್ನು ಬಳಸಬೇಕಾಗಿದೆ ಮತ್ತು ಈ ಎಕ್ಸ್ಪೋನೆಂಟ್ ವ್ಯಾಲ್ಯೂ ಈಕ್ವೇಷನ್ನಲ್ಲಿ 0 38 ಆಗಿದೆ ಆದ್ದರಿಂದ ನಾನು ಎಷ್ಟು ಪಡೆಯುತ್ತೇನೆ ಆದ್ದರಿಂದ ನಾವು ನಾಮಿನಲ್ ಡೆವಲಪ್ಮೆಂಟ್ ಟೈಮ್ ಅನ್ನು 2 5 ಪಡೆಯುತ್ತೇವೆ ನೋಡಿ ಇದು ಸ್ಥಿರವಾಗಿದೆ ಮತ್ತು ಇದು ಏನು ಎಫರ್ಟ್ 91e ಆಗಿದೆ ಮತ್ತು ಆರ್ಗ್ಯಾನಿಕ್ ಸಾಫ್ಟ್ವೇರ್ ಪ್ರೊಡಕ್ಟ್ ಆಗಿರುವ ಈ ಪ್ರೊಡಕ್ಟ್ಗೆ ಎಕ್ಸ್ಪೋನೆಂಟ್ ವ್ಯಾಲ್ಯೂ 0 38 ಮತ್ತು ನಾನು ಪರಿಹರಿಸುತ್ತಿದ್ದೇನೆ ಈ ಈಕ್ವೇಷನ್ನನ್ನು ನೀವು ಪಡೆಯುತ್ತೀರಿ ನಾಮಿನಲ್ ಡೆವಲಪ್ಮೆಂಟ್ ಟೈಮ್ 14 ತಿಂಗಳುಗಳಿಗೆ ಸಮಾನವಾಗಿರುತ್ತದೆ ಸರಿಸುಮಾರು 14 ತಿಂಗಳುಗಳು ಆದ್ದರಿಂದ ಈಗ ಪ್ರಶ್ನೆ ಏನೆಂದರೆ ಪ್ರೊಡಕ್ಟ್ನನ್ನು ಅಭಿವೃದ್ಧಿಪಡಿಸಲು ಎಷ್ಟು ವೆಚ್ಚವಾಗುತ್ತದೆ ಎಂಬುದನ್ನು ಸಹ ಕಂಡುಹಿಡಿಯಿರಿ ಹಾಗಾಗಿ ಸಿಬ್ಬಂದಿಗೆ ಎಷ್ಟು ವೆಚ್ಚವಾಗಲಿದೆ ಎಂಬುದನ್ನು ಕಾದು ನೋಡಬೇಕು ಒಬ್ಬ ಸಾಫ್ಟ್ವೇರ್ ಡೆವಲಪರ್ ಸಾಫ್ಟ್ವೇರ್ ಡೆವಲಪರ್ನ ಸರಾಸರಿ ವೇತನವನ್ನು 15000 ತೆಗೆದುಕೊಳ್ಳುತ್ತಾರೆ ಎಂದು ನಾನು ಪ್ರಾಬ್ಲಮ್ನಲ್ಲಿ ಹೇಳುತ್ತೇನೆ ಎಷ್ಟು ಪರ್ಸನ್ ಮಂತ್ಸ್ ಯಾವುದು ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸಲು ನಮಗೆ 91 ಪರ್ಸನ್ ಮಂತ್ಸ್ ಬೇಕಾಗುತ್ತವೆ ಆದ್ದರಿಂದ ಈ ಆರ್ಗ್ಯಾನಿಕ್ ಪ್ರೊಡಕ್ಟ್ನನ್ನು ಅಭಿವೃದ್ಧಿಪಡಿಸಲು ಅಗತ್ಯವಿರುವ ಸಿಬ್ಬಂದಿ ವೆಚ್ಚವು 91 15000 ಆಗಿರುತ್ತದೆ ಅದು ಎಷ್ಟು ಆಗುತ್ತದೆ 14 ಲಕ್ಷ 65000 ಆದ್ದರಿಂದ ಈ ರೀತಿಯಲ್ಲಿ ಪ್ರೊಡಕ್ಟ್ವನ್ನು ನೀಡಿದರೆ ನೀವು ಎಫರ್ಟ್ ಮತ್ತು ನಾಮಿನಲ್ ಡೆವಲಪ್ಮೆಂಟ್ ಟೈಮ್ ಮತ್ತು ವೆಚ್ಚವನ್ನು ಹೇಗೆ ಅಂದಾಜು ಮಾಡಬಹುದು ಯಾವ ರೀತಿಯ ಪ್ರೊಡಕ್ಟ್ನನ್ನು ಗುರುತಿಸುವುದು ಮೊದಲ ಹಂತವಾಗಿದೆ ಏಕೆಂದರೆ ಪರೀಕ್ಷೆಯಲ್ಲಿ ಆರ್ಗ್ಯಾನಿಕ್ ಸಾಫ್ಟ್ವೇರ್ ಅನ್ನು ಸ್ಪಷ್ಟವಾಗಿ ನೀಡದಿರಬಹುದು ಅದು ಇನ್ಫರ್ಮೇಷನ್ ಸಿಸ್ಟಮ್ ಆಗಿರಬಹುದು ಆದ್ದರಿಂದ ಇನ್ಫರ್ಮೇಷನ್ ಸಿಸ್ಟಮ್ ಎಂದರೆ ಇದೊಂದು ಆರ್ಗ್ಯಾನಿಕ್ ಸಾಫ್ಟ್ವೇರ್ ಎಂಬ ನಿಮ್ಮ ಸಾಮಾನ್ಯ ಜ್ಞಾನವನ್ನು ನಾವು ಅನ್ವಯಿಸಬೇಕಾಗಿದೆ ಹಾಗಾಗಿ ಇದು ರಿಯಲ್ ಟೈಮ್ ಸಿಸ್ಟಮ್ ಆಗಿದ್ದರೆ ಇದು ಎಂಬೆಡೆಡ್ ಸಾಫ್ಟ್ವೇರ್ ಆಗಿದೆ ಅಂತೆಯೇ ಸ್ಥಿರಾಂಕಗಳ ಈ ವ್ಯಾಲ್ಯೂವನ್ನು ನಾವು ನೆನಪಿಟ್ಟುಕೊಳ್ಳಬೇಕು ಮತ್ತು ಈಕ್ವೇಷನ್ನಲ್ಲಿ ಇಡಬೇಕು ಆದ್ದರಿಂದ ನಂತರ ಸಮೀಕರಣದಲ್ಲಿ c ಮತ್ತು k ವ್ಯಾಲ್ಯೂವನ್ನು ಹಾಕುವ ಮೂಲಕ ಎಫರ್ಟ್ನನ್ನು ಕಂಡುಹಿಡಿದ ನಂತರ ಎಫರ್ಟ್ನನ್ನು ಕಂಡುಹಿಡಿಯಿರಿ ನಂತರ ನಾಮಿನಲ್ ಟೈಮ್ನನ್ನು ಹಿಂದಿನ ಹಂತದಲ್ಲಿ ಪಡೆದ ಎಫರ್ಟ್ನ ಈ ವ್ಯಾಲ್ಯೂವನ್ನು ಬಳಸಿ ಆ ವ್ಯಾಲ್ಯೂವನ್ನು ಹಾಕಿ ನಂತರ ಸ್ಥಿರ ವ್ಯಾಲ್ಯೂವನ್ನು ಇರಿಸಿ ಆರ್ಗ್ಯಾನಿಕ್ ಸೆಮಿ ಡಿಟ್ಯಾಚ್ಡ್ ಮತ್ತು ನಿಮ್ಮ ಎಂಬೆಡೆಡ್ ಇಲ್ಲಿ ಸ್ಥಿರತೆಯ ಸೂಕ್ತ ವ್ಯಾಲ್ಯೂವನ್ನು ಹಾಕುವಂತಹ ವಿಭಿನ್ನ ವಿಧಾನಗಳಿಂದ ಮತ್ತೊಮ್ಮೆ ಬದಲಾಗುತ್ತದೆ ಆದ್ದರಿಂದ ನೀವು ನಾಮಿನಲ್ ಡೆವಲಪ್ಮೆಂಟ್ ಟೈಮ್ನನ್ನು ಪಡೆಯುತ್ತೀರಿ ಮತ್ತು ನಂತರ ಸಿಬ್ಬಂದಿ ವೆಚ್ಚವನ್ನು ಕಂಡುಹಿಡಿಯಲು ನೀವು ಏನು ಮಾಡಬೇಕು ಪ್ರಶ್ನೆಯಲ್ಲಿ ಡೆವಲಪರ್ನ ಸರಾಸರಿ ವೇತನ ಎಷ್ಟು ಎಂದು ನೀಡಬಹುದು ಅದನ್ನು ಎಫರ್ಟ್ನಿಂದ ಗುಣಿಸಿದರೆ ಪ್ರೊಜೆಕ್ಟ್ನನ್ನು ಅಭಿವೃದ್ಧಿಪಡಿಸಲು ಅಗತ್ಯವಿರುವ ಒಟ್ಟು ವೆಚ್ಚವನ್ನು ನೀವು ಪಡೆಯುತ್ತೀರಿ ಈಗ ನಾವು ಇನ್ನೊಂದು ಉದಾಹರಣೆಯನ್ನು ತ್ವರಿತವಾಗಿ ತೆಗೆದುಕೊಳ್ಳೋಣ ನೀವು ಆರ್ಗ್ಯಾನಿಕ್ ಮೋಡ್ನಲ್ಲಿ ಸಾಫ್ಟ್ವೇರ್ ಪ್ರೊಡಕ್ಟ್ನನ್ನು ಅಭಿವೃದ್ಧಿಪಡಿಸುತ್ತಿದ್ದೀರಿ ಎಂದು ಭಾವಿಸೋಣ ಪ್ರೊಡಕ್ಟ್ನ ಸೈಜ್ ಸುಮಾರು 1 ಲಕ್ಷ ಸಾಲುಗಳ ಕೋಡ್ಗಳೆಂದು ನೀವು ಅಂದಾಜಿಸಿರುವಿರಿ ನಾವು ನಾಮಿನಲ್ ಎಫರ್ಟ್ ಮತ್ತು ಡೆವಲಪ್ಮೆಂಟ್ ಟೈಮ್ನನ್ನು ಲೆಕ್ಕ ಹಾಕಬೇಕು ಹಾಗಾಗಿ ಇಲ್ಲಿ ಆರ್ಗ್ಯಾನಿಕ್ ಪ್ರೊಡಕ್ಟ್ ಎಂದು ಕೊಟ್ಟಿರುವುದನ್ನು ನೋಡಬಹುದು ಆದ್ದರಿಂದ ನಾವು ಸುಲಭವಾಗಿ c ಮತ್ತು k ವ್ಯಾಲ್ಯೂವನ್ನು ಆಯ್ಕೆ ಮಾಡಬಹುದು ಸೈಜ್ನನ್ನು ಸಹ1 ಲಕ್ಷ ಸಾಲುಗಳ ಕೋಡ್ ಎಂದು ನೀಡಲಾಗಿದೆ ಅಂದರೆ 100 KLOC ಆದ್ದರಿಂದ ನಾಮಿನಲ್ ಎಫರ್ಟ್ c ಯ ವ್ಯಾಲ್ಯೂ ಆರ್ಗ್ಯಾನಿಕ್ ಪ್ರೊಡಕ್ಟ್ಗೆ 2 4 ಆಗಿದೆ ಮತ್ತು ಆರ್ಗ್ಯಾನಿಕ್ ಪ್ರೊಡಕ್ಟ್ಗೆ k ನ ವ್ಯಾಲ್ಯೂ 1 05 ಕ್ಕೆ ಸಮಾನವಾಗಿರುತ್ತದೆ ನಾವು ಪಡೆಯುವ ಈಕ್ವೇಷನ್ನಲ್ಲಿ ವ್ಯಾಲ್ಯೂಗಳನ್ನು ಹಾಕುವುದು ಮತ್ತು ಈಗಾಗಲೇ 100 KLOC ನೀಡಿರುವ ಸೈಜ್ ಅನ್ನು ಹಾಕುವುದು ಆದ್ದರಿಂದ ನಾಮಿನಲ್ ಎಫರ್ಟ್ನನ್ನು 2 05 ಎಂದು ಕರೆಯಲಾಗುತ್ತದೆ ಪರಿಹರಿಸಿದ ನಂತರ ನೀವು 302 1 ಪರ್ಸನ್ ಮಂತ್ಸ್ಗಳನ್ನು ಪಡೆಯುತ್ತೀರಿ ಅಥವಾ ಇಲ್ಲವೇ ಅದನ್ನು ನೀವು 302 ಯಾವ ಪರ್ಸನ್ ಮಂತ್ಸ್ಗಳಿಗೆ ಪೂರ್ಣಗೊಳಿಸಬಹುದು ಆದ್ದರಿಂದ ಇದು ಎಫರ್ಟ್ ಆಗಿದೆ ನಂತರ ನಾಮಿನಲ್ ಡೆವಲಪ್ಮೆಂಟ್ ಟೈಮ್ ಎಷ್ಟಕ್ಕೆ ಸಮಾನವಾಗಿರುತ್ತದೆ 5c c ಒಂದು ಕನ್ಸ್ಟಂಟ್ ಮತ್ತು ಆರ್ಗ್ಯಾನಿಕ್ ಕ್ರಮದಲ್ಲಿ ಕನ್ಸ್ಟಂಟ್ 0 38 ಆಗಿದೆ ಆದ್ದರಿಂದ ಇದು ನಿಮಗೆ 8 6 ತಿಂಗಳುಗಳನ್ನು ನೀಡುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಈ ಪ್ರೊಜೆಕ್ಟ್ಗೆ ನಾಮಿನಲ್ ಎಫರ್ಟ್ 302 1 ಪರ್ಸನ್ ಮಂತ್ಸ್ಗಳು ಅಥವಾ ಮ್ಯಾನ್ ಮಂತ್ಸ್ಗಳು ಮತ್ತು ನಾಮಿನಲ್ ಡೆವಲಪ್ಮೆಂಟ್ ಟೈಮ್ 8 6 ತಿಂಗಳುಗಳು ಎಂದು ಕಂಡುಬಂದಿದೆ ನೀವು ಇನ್ನೊಂದು ಉದಾಹರಣೆಯನ್ನು ಇಲ್ಲಿ ತೆಗೆದುಕೊಳ್ಳಬಹುದು ವ್ಯಾಪಾರ ಅಪ್ಲಿಕೇಶನ್ಗಾಗಿ ಕೆಲವು ಸಾಫ್ಟ್ವೇರ್ ಪ್ರೊಡಕ್ಟ್ ಆಫ್ ದಿ ಶೆಲ್ಫ್ ಅನ್ನು ಖರೀದಿಸಲು 15000 ರೂಪಾಯಿಗಳು ಮತ್ತು ಅದರ ಸೈಜ್ 40 KLOC ಆಗಿದೆ ಎಂದು ಭಾವಿಸೋಣ ಹೌಸ್ ಡೆವಲಪರ್ಗಳಲ್ಲಿ ಪ್ರತಿ ಪ್ರೋಗ್ರಾಂ ಅಥವಾ ತಿಂಗಳಿಗೆ ಅಥವಾ ಓವರ್ಹೆಡ್ಗಳನ್ನು ಒಳಗೊಂಡಂತೆ ಪರ್ಸನ್ ಮಂತ್ಸ್ಗೆ 6000 ರೂಪಾಯಿ ವೆಚ್ಚವಾಗುತ್ತದೆ ಎಂದು ಭಾವಿಸೋಣ ಮತ್ತು ಡೆವಲಪ್ಮೆಂಟ್ ಟೈಮ್ ಮತ್ತು ಪ್ರೊಜೆಕ್ಟ್ನ ಒಟ್ಟು ವೆಚ್ಚ ಪ್ರೊಡಕ್ಟ್ನನ್ನು ನೋಡಿ ಪರೋಕ್ಷವಾಗಿ ನೋಡಿ ಅದು ಆರ್ಗ್ಯಾನಿಕ್ ಅಥವಾ ಸೆಮಿ ಡಿಟ್ಯಾಚ್ಗೆ ಎಂಬುದನ್ನು ನೇರವಾಗಿ ನೀಡಲಾಗುವುದಿಲ್ಲ ಎಂದು ಹೇಳಲಾಗುವುದಿಲ್ಲ ಆದರೆ ಇದು ಬಿಸ್ನಸ್ ಅಪ್ಲಿಕೇಶನ್ ಆಗಿದೆ ಆದ್ದರಿಂದ ಬಿಸ್ನಸ್ ಅಪ್ಲಿಕೇಶನ್ ಎಂದರೆ ಇದು ಇನ್ಫರ್ಮೇಷನ್ ಸಿಸ್ಟಮ್ ಆಗಿದೆ ಆದ್ದರಿಂದ ಇದು ಆರ್ಗ್ಯಾನಿಕ್ ಪ್ರಕಾರ ಎಂದು ಪರೋಕ್ಷವಾಗಿ ನೀವು ಹೇಳಬಹುದು ಆದ್ದರಿಂದ ಪರೋಕ್ಷವಾಗಿ ಎಲ್ಲವನ್ನೂ ನೀಡಲಾಗಿದೆ ಪ್ರೊಡಕ್ಟ್ ಬಿಸ್ನಸ್ ಅಪ್ಲಿಕೇಶನ್ ಎಂದು ನೀವು ಈ ಹಂತದಿಂದ ಪ್ರಾರಂಭಿಸಬೇಕು ಮತ್ತು ಆದ್ದರಿಂದ ಇದನ್ನು ಆರ್ಗ್ಯಾನಿಕ್ ಪ್ರಕಾರ ಎಂದು ವರ್ಗೀಕರಿಸಬಹುದು ನಾಮಿನಲ್ ಪ್ರೊಡಕ್ಟ್ ನಾಮಿನಲ್ ಎಫರ್ಟ್ ಅನ್ನು ನಾವು ಈಗ ಕಂಡುಹಿಡಿಯಬೇಕಾಗಿದೆ ಮತ್ತು ಆರ್ಗ್ಯಾನಿಕ್ ಪ್ರೊಡಕ್ಟ್ಗಳಿಗೆ ಸ್ಥಿರವಾದ c ಮತ್ತು k ವ್ಯಾಲ್ಯೂವನ್ನು ನಾವು ತಿಳಿದಿದ್ದೇವೆ ಕೆಳಗಿನಂತೆ c 2 4 ಆಗಿರುತ್ತದೆ ಮತ್ತು k 1 05 ಗೆ ಸಮನಾಗಿರುತ್ತದೆ ಮತ್ತು ಈಗಾಗಲೇ ನೀಡಿರುವ ಸೈಜ್ ಅನ್ನು ನೀಡಲಾಗಿದೆ ದಯವಿಟ್ಟು ಯಾವುದೇ ಸೈಜ್ ಅನ್ನು ನೀಡಿದ್ದರೂ ಅದನ್ನು KLOC ಅಥವಾ ಸರಳ LOC ನಲ್ಲಿ ನೀಡಬಹುದು LOC ನೀಡಿದರೆ ನೀವು KLOC ಆಗಿ ಪರಿವರ್ತಿಸುತ್ತೀರಿ ಇಲ್ಲಿ ನೇರವಾಗಿ 40 KLOC ನೀಡಲಾಗಿದೆ ಆದ್ದರಿಂದ ನಾನು ಸೈಜ್ 40 ರ ಸ್ಥಳದಲ್ಲಿ ಬಳಸುತ್ತೇನೆ ಆದ್ದರಿಂದ ಇದು ಹಲವು ತಿಂಗಳುಗಳಾಗುತ್ತಿದೆ ನಂತರ ಹೌಸ್ ಇಂಜಿನಿಯರ್ ವೆಚ್ಚ ಎಷ್ಟು ಮನೆಯಲ್ಲಿರುವ ಡೆವಲಪರ್ಗಳು ಪ್ರೋಗ್ರಾಮರ್ ತಿಂಗಳಿಗೆ 6000 ತೆಗೆದುಕೊಳ್ಳುತ್ತಾರೆ ಮತ್ತು ನಾನು ಒಟ್ಟು ವೆಚ್ಚವನ್ನು ಕಂಡುಹಿಡಿಯಬೇಕು ಎಂದು ನೀಡಲಾಗಿದೆ ಆದ್ದರಿಂದ ಎಫರ್ಟ್ 115 5 ಆಗುತ್ತಿದೆ ಮತ್ತು ತಿಂಗಳಿಗೆ 6000 ವೆಚ್ಚವಾಗಿದೆ ಆದ್ದರಿಂದ ಪ್ರೋಗ್ರಾಂ ಎಷ್ಟು ವೆಚ್ಚವನ್ನು ತೆಗೆದುಕೊಳ್ಳುತ್ತದೆ ಈ ಪ್ರೊಡಕ್ಟ್ನನ್ನು ಅಭಿವೃದ್ಧಿಪಡಿಸಲು ಒಟ್ಟು ವೆಚ್ಚವು 692 669 ರೂಪಾಯಿಗಳನ್ನು ತೆಗೆದುಕೊಳ್ಳುತ್ತದೆ ನೀವು ತೆಗೆದುಕೊಳ್ಳಬಹುದು ಇನ್ನೊಂದು ಉದಾಹರಣೆ ಮತ್ತೊಮ್ಮೆ ನೀವು ನಿರ್ಮಿಸಲು ಬಯಸುವ ಆರ್ಗ್ಯಾನಿಕ್ ಪ್ರೊಜೆಕ್ಟ್ಗೆ 7 5 KLOC ಎಂದು ಭಾವಿಸೋಣ ಆದ್ದರಿಂದ ಎಫರ್ಟ್ ಆರ್ಗ್ಯಾನಿಕ್ ಪ್ರೊಡಕ್ಟ್ಗಾಗಿ ಇರುತ್ತದೆ ಇವುಗಳು c ನ ಮೌಲ್ಯವು 2 4 ಮತ್ತು k 1 05 ಕ್ಕೆ ಸಮನಾಗಿರುತ್ತದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಎಫರ್ಟ್ ನೇರ ಫಾರ್ವರ್ಡ್ 2 4 7 51 05 ಇದು ಸುಮಾರು 20 ಸಿಬ್ಬಂದಿ ತಿಂಗಳಿಗೆ ಸಮಾನವಾಗಿರುತ್ತದೆ ಡೆವಲಪ್ಮೆಂಟ್ ಸಮಯವು 2 5 20c ಕ್ಕೆ ಸಮನಾಗಿರುತ್ತದೆ ಕನ್ಸ್ಟಂಟ್ನ ವ್ಯಾಲ್ಯೂ ಸಾಮಾನ್ಯ ಪ್ರೊಡಕ್ಟ್ಗೆ 0 38 ಆಗಿದೆ ಇದು ಸರಳೀಕರಣದ ಮೇಲೆ ಬರುತ್ತಿದೆ ಇದು ಸರಿಸುಮಾರು 8 ತಿಂಗಳುಗಳು ಆದ್ದರಿಂದ ಈಗ ಅಗತ್ಯವಿರುವ ಸರಾಸರಿ ಸಿಬ್ಬಂದಿಯನ್ನು ನೀವು ಅದನ್ನು ಹೇಗೆ ಲೆಕ್ಕ ಹಾಕಬಹುದು ಡೆವಲಪ್ಮೆಂಟ್ ಸಮಯದಿಂದ ಎಫರ್ಟ್ ಅನ್ನು ಭಾಗಿಸುವ ಮೂಲಕ ಇದನ್ನು ಲೆಕ್ಕಹಾಕಲಾಗುತ್ತದೆ ಆದ್ದರಿಂದ 208 ಆದ್ದರಿಂದ ಅಂದರೆ ಸರಿಸುಮಾರು ಅಥವಾ ಸರಿಸುಮಾರು 2 5 ಸಿಬ್ಬಂದಿ ಅಗತ್ಯವಿದೆ ಆದ್ದರಿಂದ ಪ್ರೊಡಕ್ಟಿವಿಟಿ ಏನೆಂದು ನೀವು ಕಂಡುಹಿಡಿಯಲು ಬಯಸಿದರೆ ಪ್ರೊಡಕ್ಟಿವಿಟಿ ಒಟ್ಟು ಗಾತ್ರ 7 5 ಅಥವಾ 7005 LOC 7500 LOC ಅನ್ನು 20 ಸಿಬ್ಬಂದಿ ತಿಂಗಳಿಂದ ಭಾಗಿಸಿ ಎಷ್ಟು ಎಂದು ಬರುತ್ತದೆ ಆದ್ದರಿಂದ ಇಲ್ಲಿ 20 ಸಿಬ್ಬಂದಿ ತಿಂಗಳುಗಳ ಅಗತ್ಯವಿದೆ ಎಂದು ನಾವು ಪಡೆದುಕೊಂಡಿದ್ದೇವೆ ಏಕೆಂದರೆ ಎಫರ್ಟ್ 20 ಸಿಬ್ಬಂದಿ ತಿಂಗಳುಗಳು ಆದ್ದರಿಂದ ನಾವು ಎಷ್ಟು ಪಡೆಯುತ್ತೇವೆ ಆದ್ದರಿಂದ ಸಿಬ್ಬಂದಿಗೆ 375 LOC ಅನ್ನು ಅಭಿವೃದ್ಧಿಪಡಿಸಬಹುದು ಆದ್ದರಿಂದ ಪ್ರೊಡಕ್ಟಿವಿಟಿ ಸಿಬ್ಬಂದಿ ತಿಂಗಳಿಗೆ 375 LOC ಆಗಿದೆ ಮತ್ತು ಇನ್ನೊಂದು ಉದಾಹರಣೆಯು ಈ ರೀತಿಯಾಗಿದೆ ಎಂದು ಹೇಳುತ್ತದೆ ಒಂದು ಎಂಬೆಡೆಡ್ ಪ್ರಾಜೆಕ್ಟ್ 50 KLOC ಹೊಂದಿದೆ ಎಂದು ಭಾವಿಸೋಣ ಮತ್ತು ನಾಮಿನಲ್ ಡೆವಲಪ್ಮೆಂಟ್ ಟೈಮ್ ಮತ್ತು ಸರಾಸರಿ ಸಿಬ್ಬಂದಿ ಮತ್ತು ಪ್ರೊಡಕ್ಟಿವಿಟಿ ನಾಮಿನಲ್ ಎಫರ್ಟ್ಗಾಗಿ ನಾವು ಈ ವ್ಯಾಲ್ಯೂವನ್ನು ಅಭಿವೃದ್ಧಿಪಡಿಸಲು ಬಯಸುತ್ತೇವೆ ಈ ಪ್ರೊಡಕ್ಟ್ ಸೈಜ್ ಈಗಾಗಲೇ 50 KLOC ಅನ್ನು ನೀಡಲಾಗಿದೆ ಮತ್ತು ಎಂಬೆಡೆಡ್ ಪ್ರಾಜೆಕ್ಟ್ಗಾಗಿ ಎಂಬೆಡೆಡ್ ಪ್ರಾಜೆಕ್ಟ್ ಆಗಿದೆ c ನ ವ್ಯಾಲ್ಯೂ 3 6 k ನ ವ್ಯಾಲ್ಯೂ 1 20 ಎಂದು ನಮಗೆ ತಿಳಿದಿದೆ ಇಲ್ಲಿ ವ್ಯಾಲ್ಯೂಗಳನ್ನು ಹಾಕುವ ಮೂಲಕ ನಾವು ಎಫರ್ಟ್ನ ವ್ಯಾಲ್ಯೂವನ್ನು ಪಡೆಯಬಹುದು ಆದ್ದರಿಂದ ನಾವು ವ್ಯಾಲ್ಯೂವನ್ನು ಹಾಕೋಣ ಆದ್ದರಿಂದ 3 ಈಗ ಸಮೀಕರಣವನ್ನು 3 6 501 0 ರಿಂದ ಗೆ ಸರಳಗೊಳಿಸಲಾಗುತ್ತದೆ ಪರಿಹರಿಸಿದ ನಂತರ ನೀವು ಈ ಎಂಬೆಡೆಡ್ ಪ್ರೊಜೆಕ್ಟ್ಗಾಗಿ ಸುಮಾರು 394 ಪರ್ಸನ್ ಮಂತ್ಸ್ಗಳನ್ನು ಪಡೆಯುತ್ತೀರಿ ನಾಮಿನಲ್ ಡೆವಲಪ್ಮೆಂಟ್ ಟೈಮ್ 2 5 effortc ಆಗಿರುತ್ತದೆ c ಕನ್ಸ್ಟಂಟ್ ಆಗಿದೆ ಆದ್ದರಿಂದ ಇಲ್ಲಿ ಎಫರ್ಟ್ 394 ಆಗಿರುತ್ತದೆ ಮತ್ತು ಎಂಬೆಡೆಡ್ ಪ್ರಕಾರದ ಪ್ರೊಜೆಕ್ಟ್ನ ಕನ್ಸ್ಟಂಟ್ನ ವ್ಯಾಲ್ಯೂ ಅಥವಾ ಎಕ್ಸ್ಪೋನೆಂಟ್ ವ್ಯಾಲ್ಯೂ 0 32 ಆಗಿದೆ ಹಾಗಾದರೆ ಇದಕ್ಕೆ ಎಷ್ಟು ಬೇಕು ಸರಳೀಕರಣದಲ್ಲಿ ನೀವು ಇದನ್ನು 17 ತಿಂಗಳು ಪಡೆಯುತ್ತೀರಿ ಸರಾಸರಿ ಸಿಬ್ಬಂದಿಯನ್ನು ನೀವು ಹೇಗೆ ಪಡೆಯುತ್ತೀರಿ ಆದ್ದರಿಂದ ಎಫರ್ಟ್ ಅನ್ನು ನಾಮಿನಲ್ ಡೆವಲಪ್ಮೆಂಟ್ ಟೈಮ್ನಿಂದ ಭಾಗಿಸಿದಾಗ ಅದು ಸರಿಸುಮಾರು 23 ಸಿಬ್ಬಂದಿ ಎಂದು ಬರುತ್ತಿದೆ ಪ್ರೊಜೆಕ್ಟ್ನ ಒಟ್ಟು ಸೈಜ್ ಅನ್ನು ಭಾಗಿಸುವ ಮೂಲಕ ಪ್ರೊಡಕ್ಟಿವಿಟಿಯನ್ನು ಪಡೆಯಬಹುದು ಮತ್ತು ಪ್ರೊಡಕ್ಟಿವಿಟಿಯನ್ನು ಎಫರ್ಟ್ನಿಂದ ಭಾಗಿಸುವ ಮೂಲಕ ಪ್ರೊಡಕ್ಟಿವಿಟಿಯನ್ನು ಪಡೆಯಬಹುದು ಇದು ಪರ್ಸನ್ ಮಂತ್ಸ್ ಅಥವಾ ಸ್ಟಾಫ್ ಮಂತ್ಸ್ಗಳಲ್ಲಿ ಇದೆ ಆದ್ದರಿಂದ ಇದು 50000 LOC ಯನ್ನು 394 ಸ್ಟಾಫ್ ಮಂತ್ಸ್ಗಳಿಂದ ಭಾಗಿಸುವುದಕ್ಕೆ ಸಮಾನವಾಗಿರುತ್ತದೆ ಇದು ಎಷ್ಟು ಸಮಾನವಾಗಿರುತ್ತದೆ ಪ್ರತಿ ಸ್ಟಾಫ್ ಮಂತ್ಸ್ಗಳಿಗೆ ಸರಿಸುಮಾರು 127 LOC ಅಂದರೆ ಪ್ರೊಡಕ್ಟಿವಿಟಿ 127 LOC ಆಗಿದೆ ಎಂದು ನಾನು ಭಾವಿಸುತ್ತೇನೆ ಅದು ಹೌದು ಪ್ರೊಡಕ್ಟಿವಿಟಿ ಸ್ಟಾಫ್ ಮಂತ್ಸ್ಗಳಿಗೆ ಇದು ಎಷ್ಟು ಅಥವಾ ಮ್ಯಾನ್ ಮಂತ್ಸ್ಗಳಿಗೆ ಇದು 375 LOC ಮತ್ತು ಅದೇ ರೀತಿ ಇಲ್ಲಿ ಈ ಉದಾಹರಣೆಯಲ್ಲಿ ಪ್ರೊಡಕ್ಟಿವಿಟಿ 121 ಸರಿಸುಮಾರು 127 ಆಗಿದೆ ಸ್ಟಾಫ್ ಮಂತ್ಸ್ಗಳ ಕೋಡ್ನ ಸಾಲುಗಳು ಇದೆ ಆದ್ದರಿಂದ ಈ ರೀತಿಯಾಗಿ ಪರೀಕ್ಷೆಯಲ್ಲಿ ಕೆಲವು ಪ್ರಶ್ನೆಗಳನ್ನು ಸರಳವಾದ ಪ್ರಶ್ನೆಗಳನ್ನು ಕೇಳಬಹುದು ಅಲ್ಲಿ ನೀವು ಮೊದಲು ಯಾವ ಪ್ರೊಡಕ್ಟ್ ಅನ್ನು ಗುರುತಿಸಬೇಕು ನಂತರ ಆ ಪ್ರೊಡಕ್ಟ್ಗಳ ಕನ್ಸ್ಟಂಟ್ಗಳ ವ್ಯಾಲ್ಯೂಗಳು ಯಾವುವು ನಂತರ ನೀವು ನೆನಪಿಟ್ಟುಕೊಳ್ಳಬೇಕಾದದ್ದನ್ನು ನಾವು ಸುಲಭವಾಗಿ ಮಾಡಬಹುದು ಎಫರ್ಟ್ ಮತ್ತು ಡೆವಲಪ್ಮೆಂಟ್ ಟೈಮ್ ವ್ಯಾಲ್ಯೂವನ್ನು ಕಂಡುಹಿಡಿಯಲು ಅಗತ್ಯವಾದ ಸಮೀಕರಣಗಳು ನಂತರ ನೀವು ಎಫರ್ಟ್ ಮತ್ತು ಡೆವಲಪ್ಮೆಂಟ್ ಟೈಮ್ ವ್ಯಾಲ್ಯೂಗಳನ್ನು ಸುಲಭವಾಗಿ ಅಂದಾಜು ಮಾಡಬಹುದು ಮತ್ತು ನಂತರ ನೀವು ಅವರ್ಜೆ ಸ್ಟಾಫ್ ಪ್ರೊಡಕ್ಟಿವಿಟಿ ಮತ್ತು ಒಟ್ಟು ವೆಚ್ಚ ಇತ್ಯಾದಿಗಳನ್ನು ಲೆಕ್ಕ ಹಾಕಬಹುದು ಆದ್ದರಿಂದ ದಯವಿಟ್ಟು ಹೊಸ ಪುಸ್ತಕದಿಂದ ಅಥವಾ ಇಂಟರ್ನೆಟ್ ಮೂಲಗಳಿಂದ ಕೆಲವು ಉದಾಹರಣೆಗಳು ಮತ್ತು ಎಕ್ಸರ್ಸೈಜ್ಗಳನ್ನು ಪರಿಹರಿಸಿ ಹಾಗಾಗಿ ಹೊಸ ಉಡಾವಣೆಗಾಗಿ ನಿರೀಕ್ಷಿತ ಗ್ರಾಹಕರನ್ನು ಆಯ್ಕೆ ಮಾಡಲು ಅಸ್ತಿತ್ವದಲ್ಲಿರುವ ಗ್ರಾಹಕರ ಡೇಟಾವನ್ನು ಗಣಿಗಾರಿಕೆ ಮಾಡಲು ಸಾಫ್ಟ್ವೇರ್ ಪ್ಯಾಕೇಜ್ನಂತಹ ಸಣ್ಣ ಎಕ್ಸರ್ಸೈಜ್ನನ್ನು ನಾವು ನಿಮಗೆ ನೀಡಿದ್ದೇವೆ 30 KLOC ಎಫರ್ಟ್ ಎಂದು ಅಂದಾಜಿಸಲಾಗಿದ್ದು ಸಮರ್ಥ ಡೆವಲಪರ್ಗಳನ್ನು ತಿಂಗಳಿಗೆ 50000 ಕ್ಕೆ ನೇಮಿಸಿಕೊಳ್ಳಬಹುದು ಎಂದು ಊಹಿಸಲಾಗಿದೆ ಆದಾಗ್ಯೂ ವಾಣಿಜ್ಯ ಕೊಡುಗೆಯು ಅಗತ್ಯವಿರುವ ಎಲ್ಲಾ ವೈಶಿಷ್ಟ್ಯಗಳ ಬೆಲೆಯನ್ನು ಬೆಂಬಲಿಸುತ್ತದೆ ಇದು ಎಷ್ಟು 1 ಲಕ್ಷ ಆದ್ದರಿಂದ ಇಲ್ಲಿ ನೀವು ಡೆವಲಪರ್ಗಳನ್ನು ತಿಂಗಳಿಗೆ 50000 ರೂಪಾಯಿಗಳಿಗೆ ಬಾಡಿಗೆಗೆ ಪಡೆಯಬಹುದು ಆದರೆ ಇಲ್ಲಿ ನೀವು ಹೊರಗಿನಿಂದ ಖರೀದಿಸಿದರೆ ಆದಾಗ್ಯೂ ವಾಣಿಜ್ಯ ಕೊಡುಗೆಯನ್ನು ನೀವು ಮಾರುಕಟ್ಟೆಗೆ ತಂದರೆ ನೀವು ಖರೀದಿಸಿದರೆ ಅದು ಒಟ್ಟು 1 ಲಕ್ಷ ಬರುತ್ತಿದೆ ಆದ್ದರಿಂದ ಪ್ರಶ್ನೆಯು ನಾವು ಅಥವಾ ಕಂಪನಿಯು ಅದನ್ನು ಅಭಿವೃದ್ಧಿಪಡಿಸಬೇಕೇ ಅಥವಾ ಈ ಸಾಫ್ಟ್ವೇರ್ ಅನ್ನು ನಿರ್ಮಿಸಬೇಕೇ ಅಥವಾ ಅವರು ಅದನ್ನು ಖರೀದಿಸಬೇಕು ಎಂದು ಹೇಳುತ್ತದೆ ಆದ್ದರಿಂದ ನಾವು ನಿರ್ಧಾರವನ್ನು ಯೋಚಿಸಬೇಕು ಆದ್ದರಿಂದ ನಾನು ಮೊದಲು ಯಾವ ರೀತಿಯ ಪ್ರೊಡಕ್ಟ್ ಎಂದು ಗುರುತಿಸುತ್ತೇನೆ ಇದನ್ನು ಗುರುತಿಸಿದರೆ ಎಫರ್ಟ್ ಅನ್ನು ಲೆಕ್ಕ ಹಾಕಿ ನಂತರ ಸರಾಸರಿ ಸಂಬಳ ಅಥವಾ ಡೆವಲಪರ್ಗಳಿಗೆ ತಿಂಗಳಿಗೆ ಡೆವಲಪರ್ ಸಂಬಳ ಎಷ್ಟು ನೀಡಬಹುದು ನಂತರ ಒಟ್ಟು ವೆಚ್ಚ ಎಷ್ಟು ಎಂದು ಕಂಡುಹಿಡಿಯಿರಿ ಮನೆಯಲ್ಲಿ ಅಭಿವೃದ್ಧಿಪಡಿಸಲಾಗುವುದು ನಂತರ ಈ ಮಾರುಕಟ್ಟೆ ವ್ಯಾಲ್ಯೂ ಒಂದಿಗೆ ಹೋಲಿಕೆ ಮಾಡಿ ಯಾರಾದರೂ ಮಾರುಕಟ್ಟೆಯಿಂದ ಯಾವ ಖರೀದಿಗೆ ಬಂದರೆ ಅದು 1 ಲಕ್ಷ ಈ ವ್ಯಾಲ್ಯೂಗಳನ್ನು ಹೋಲಿಕೆ ಮಾಡಿ ನಂತರ ಕಂಪನಿಯು ಅದನ್ನು ಖರೀದಿಸಲು ಅಥವಾ ನಿರ್ಮಿಸಲು ಹೋಗಬೇಕೆ ಎಂದು ನಿರ್ಧಾರ ತೆಗೆದುಕೊಳ್ಳಿ ಈ ಮಾರ್ಗದರ್ಶಿ ಸಾಲುಗಳು ಈ ಕೆಳಗಿನ ಷರತ್ತುಗಳ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಳಲು ಅಥವಾ ಖರೀದಿಸಲು ಕಾರ್ಯಸಾಧ್ಯವಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ಸಾಫ್ಟ್ವೇರ್ ಪ್ರೊಡಕ್ಟ್ ಇಂಟರ್ನಲ್ ಡೇವಲಪ್ ಹೊಂದಿದ ಸಾಫ್ಟ್ವೇರ್ಗಿಂತ ಬೇಗ ಲಭ್ಯವಿದೆ ನೀವು ಖಂಡಿತವಾಗಿಯೂ ಮಾರುಕಟ್ಟೆಗೆ ಹೋದರೆ ನೀವು ಬೇಗನೆ ನೀವು ಸುಲಭವಾಗಿ ಅದನ್ನು ಖರೀದಿ ಮಾಡಬಹುದು ಆದ್ದರಿಂದ ಸಾಫ್ಟ್ವೇರ್ ಅಥವಾ ಸಾಫ್ಟ್ವೇರ್ ಪ್ರೊಡಕ್ಟ್ ಇಂಟರ್ನಲ್ ಡೇವಲಪ್ ಮಾಡಿದ ಸಾಫ್ಟ್ವೇರ್ಗಿಂತ ಶೀಘ್ರದಲ್ಲೇ ಲಭ್ಯವಾಗುತ್ತದೆಯೇ ಎಂಬುದನ್ನು ನಾವು ಪರಿಗಣಿಸಬೇಕು ಸ್ವಾಧೀನಪಡಿಸಿಕೊಳ್ಳುವ ವೆಚ್ಚ ಮತ್ತು ಗ್ರಾಹಕೀಕರಣದ ವೆಚ್ಚ ಎರಡೂ ಅಭಿವೃದ್ಧಿಯ ವೆಚ್ಚಕ್ಕಿಂತ ಕಡಿಮೆಯಿರುವಾಗ ನಾವು ಯೋಚಿಸಬೇಕು ಸಾಫ್ಟ್ವೇರ್ ಆಂತರಿಕವಾಗಿ ನಿರ್ವಹಣಾ ಒಪ್ಪಂದದ ಹೊರಗಿನ ಬೆಂಬಲದ ವೆಚ್ಚವು ಆಂತರಿಕ ಬೆಂಬಲದ ವೆಚ್ಚಕ್ಕಿಂತ ಕಡಿಮೆಯಿರುತ್ತದೆ ನಮಗೆ ಸಾಧ್ಯವಾದರೆ ಹೇಳಿ ಆದ್ದರಿಂದ ಖರೀದಿ ನಿರ್ಮಾಣ ನಿರ್ಧಾರಕ್ಕೆ ಹೋಗುವ ಮೊದಲು ನಾವು ಈ ಸಮಸ್ಯೆಗಳನ್ನು ಪರಿಗಣಿಸಬೇಕು ಇದು ನಾವು ಏನೆಂದು ನೋಡಬೇಕು ಹಾಗಾಗಿ ಸಾಫ್ಟ್ವೇರ್ಸಾಫ್ಟ್ವೇರ್ ಅನ್ನು ಖರೀದಿಸಲು ಅಥವಾ ನಿರ್ಮಿಸಲು ನಾವು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಆದ್ದರಿಂದ ಅಂತಿಮವಾಗಿ ನಾವು ಮೂಲಭೂತ COCOMO ದ ಮೂಲಭೂತ ಪರಿಕಲ್ಪನೆಯನ್ನು ಮೊದಲು ಚರ್ಚಿಸಿದ್ದೇವೆ ಎಂಬ ಸಾರಾಂಶಕ್ಕೆ ಬಂದಿದ್ದೇವೆ ನಾವು ವಿವಿಧ ರೀತಿಯ ಪ್ರೊಜೆಕ್ಟ್ಗಳು ಅಥವಾ ಪ್ರೊಡಕ್ಟ್ಗಳನ್ನು ಚರ್ಚಿಸಿದ್ದೇವೆ ಆರ್ಗ್ಯಾನಿಕ್ ಸೆಮಿ ಡಿಟ್ಯಾಚ್ಡ್ ಮತ್ತು ಎಂಬೆಡೆಡ್ಗೆ ನಾವು ಸೂತ್ರದ ವೆಚ್ಚ ಮತ್ತು ಎಫರ್ಟ್ ಅಂದಾಜನ್ನು ಸಹ ಪ್ರಸ್ತುತಪಡಿಸಿದ್ದೇವೆ ಮೂಲಭೂತ COCOMO ಅನ್ನು ಅಂತಿಮವಾಗಿ ಬಳಸುವ ಸೂತ್ರಗಳು ಮೂಲಭೂತ COCOMO ಅನ್ನು ಬಳಸಿಕೊಂಡು ವೆಚ್ಚ ಮತ್ತು ಎಫರ್ಟ್ನ ಅಂದಾಜು ಕುರಿತು ನಾವು ಕೆಲವು ಉದಾಹರಣೆಗಳನ್ನು ಪರಿಹರಿಸಿದ್ದೇವೆ ನಾವು ಈ ಪುಸ್ತಕಗಳಿಂದ ರೆಫರೆನ್ಸ್ಗಳನ್ನು ತೆಗೆದುಕೊಂಡಿದ್ದೇವೆ ಈ ಪುಸ್ತಕಗಳಲ್ಲಿ ನೀವು ಕಾಣಬಹುದು ತುಂಬ ಧನ್ಯವಾದಗಳು